ಮತ್ತೊಮ್ಮೆ ಸ್ವಾಗತ ಇದು ನಮ್ಮ ೪೦ನೇ ಉಪನ್ಯಾಸ ಹಾಗು ಇದರಲ್ಲಿ ರೇಖೀಯ ಸ್ವಾತಂತ್ರ ಸದಿಶ ಗಳ ಬಗ್ಗೆ ಮಾತನಾಡಲಿದ್ದೇವೆ ನಿರ್ದಿಷ್ಟ ವಾಗಿ ಸದಿಶ ಗಳ ರೇಖೀಯ ಸಂಯೋಜನೆ ಹಾಗು independence ಬಗ್ಗೆ ಚರ್ಚಿಸಲಿದ್ದೇವೆ ಹಾಗಾದರೆ ಲೀನಿಯರ್ ಕಾಂಬಿನೇಶನ್ ಎಂದರೇನು

ತರಹದ ಒಂದು ಅಭಿವ್ಯಕ್ತಿ ಇಲ್ಲಿ ಎಲ್ಲಾ λಗಳು ನೈಜ ಸಂಖ್ಯೆ ಗಳಾಗಿರುತ್ತದೆಯೋ ಅದನ್ನು ವೆಕ್ಟರ್ಸ್ ಗಳ ರೇಖೀಯ ಸಂಯೋಜನೆ ಎನ್ನಲಾಗುತ್ತದೆ ಹಾಗಾಗಿ ಇಲ್ಲಿ ಅಭಿವ್ಯಕ್ತಿv ಕೊಟ್ಟಿರುವ ವೆಕ್ಟರ್ಸ್ ಗಳ ಲೀನಿಯರ್ ಕಾಂಬಿನೇಶನ್ ಆಗಿರುತ್ತದೆ ಗಮನಿಸಿ λ ಗಳು ನೈಜ ಸಂಖ್ಯೆ ಯ ಗುಂಪಿಗೆ ಸೇರಿರುತ್ತದೆ ಹಾಗಾಗಿ v R ಮೇಲಿನ ವೆಕ್ಟರ್ ಸ್ಪೇಸ್ ಆದ V ಗೆ ಸೇರಿರುತ್ತದೆ ಹಾಗು v V ಎಂಬ ವೆಕ್ಟರ್ ಸ್ಪೇಸ್ ಗೆ ಸೇರಿರುವ ಒಂದು ಇವೆಂಟ್ ಆಗಿರುತ್ತದೆ ಹಾಗು ಇದು ವೆಕ್ಟರ್ ಸ್ಪೇಸ್ Vಯಲ್ಲಿರುವ ಗಳ ರೇಖೀಯ ಸಂಯೋಜನೆ ಯಾಗಿರುತ್ತದೆ ಹಾಗಾಗಿ ಈ ಎಲ್ಲ ವೆಕ್ಟರ್ಸ್ ಗಳು V ಗೆ ಸೇರಿರುತ್ತದೆ ಹಾಗು ಗಳು R ಅಲ್ಲಿ ಅಸ್ತಿತ್ವದಲ್ಲಿದ್ದರೆ v ಎಂಬುದ ಗಳ ಲೀನಿಯರ್ ಕಾಂಬಿನೇಶನ್ ಆಗಿರುತ್ತದೆ ಅಂದರೆ ನಾವು v ಅನ್ನು ಗಳ ಲೀನಿಯರ್ ಕಾಂಬಿನೇಶನ್ ಆಗಿ ಬರೆಯಬಹುದು ಹಾಗಾಗಿ v ಅನ್ನು ಗಳ ಲೀನಿಯರ್ ಕಾಂಬಿನೇಶನ್ ಎಂದು ಕರೆಯುತ್ತೇವೆ v ಅನ್ನು v ಎಂದು ಬರೆಯಬಹುದಾದರೆ v ಅನ್ನು ಲೀನಿಯರ್ ಕಾಂಬಿನೇಶನ್ ಎನ್ನಬಹುದು ಆದರೂ ವೆಕ್ಟರ್ಸ್ ಎಂಬುದು ಸಾರ್ವತ್ರಿಕ ಪದವಾಗಬಹುದು ಅದು ಒಂದು ಮ್ಯಾಟ್ರಿಕ್ಸ್ ಪೊಲಿನೋಮಿಯಲ್ ಅಥವಾ ಇತ್ಯಾದಿ ಯಾಗಿರಬಹುದು ಹಾಗಾಗಿ ಕೊಟ್ಟಿರುವ v ಅನ್ನು ಇತರ ವೆಕ್ಟರ್ಸ್ ಗಳ ಲೀನಿಯರ್ ಕಾಂಬಿನೇಶನ್ ಆಗಿ ಬರೆಯಬಹುದಾದರೆ ಅದನ್ನು ಲೀನಿಯರ್ ಕಾಂಬಿನೇಶನ್ ಎನ್ನುತ್ತೇವೆ ಉದಾಹರಣೆಗೆ ಇಲ್ಲಿ 4 ವೆಕ್ಟರ್ಸ್ ಗಳನ್ನೂ ತೆಗೆದುಕೊಳ್ಳೋಣ

ಈಗ ನಮ್ಮಲ್ಲಿ ಈ ಕೆಳಕಂಡ ಪ್ರಶ್ನೆಗಳಿರುತ್ತವೆ ಈಗ ನಾವು ಗಳ ರೇಖೀಯ ಸಂಯೋಜನೆ ಆಗುತ್ತದೆಯೇ ಎಂದು ಪರಿಶೀಲಿಸಬೇಕು ಹಾಗೆಯೆ ಗಳ ರೇಖೀಯ ಸಂಯೋಜನೆಯೇ ಮತ್ತು ಗಳ ರೇಖೀಯ ಸಂಯೋಜನೆಯೇ ಈ ಪ್ರಶ್ನೆ ಗಳಿಗೆ ಇಲ್ಲಿ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಗಳ ರೇಖೀಯ ಸಂಯೋಜನೆಯೇ ಎಂಬುದಕ್ಕೆ ಉತ್ತರಿಸೋಣ ಅದಕ್ಕೆ ಯಾವುದಾದರು λ ಗಳೊಡನೆ ಎಂದು ಬರೆಯ ಬಹುದಾದರೆ ಹೌದು ಗಳ ರೇಖೀಯ ಸಂಯೋಜನೆ ಎನ್ನಬಹುದು ಹಾಗಾಗಿ ಇದು ಸಾಧ್ಯವೋ ಎಂದು ಪರಿಶೀಲಿಸುವಾಗ ಎಂದಿನಂತೆ ರೇಖಿಯ ಸಮೀಕರಣ ಲೀನಿಯರ್ ಈಕ್ವೇಶನ್ ಗಳ ಸಿಸ್ಟಮ್ ನೊಂದಿಗೆ ಉಳಿಯುತ್ತೇವೆ ಮತ್ತು ಇದಕ್ಕೆ ಉತ್ತರಿಸಲು ಈ ಸಮೀಕರಣವನ್ನು ಬಿಡಿಸ ಬೇಕಾಗುವುದು ಅದನ್ನು ಈ ಕೆಳಗಿನಂತೆ ಬರೆದು ಈ ರೀತಿ ಬಿಡಿಸಬಹುದು

ಹಾಗಾಗಿ ಈ ಗಳ ರ ರೇಖೀಯ ಸಂಯೋಜನೆ ಆಗುತ್ತದೆ ಈಗ ಎರಡನೆಯದನ್ನು ಪರಿಶೀಲಿಸೋಣ ಅಂದರೆ ಗಳ ರೇಖೀಯ ಸಂಯೋಜನೆಯೇ ಅದಾಗಿ ಇಲ್ಲಿ ಈ ಮೇಲಿನ ಸಮೀಕರಣಕ್ಕೆ ಹೊಂದುವ ಗಳನ್ನೂ ಹುಡುಕುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಗೆ ಹೊಂದುವ ಗಳನ್ನು ಹುಡುಕಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ತಿಳಿಯುವುದೇನೆಂದರೆ ಗಳ ಲೀನಿಯರ್ ಕಾಂಬಿನೇಶನ್ ಆಗಿರುವುದಿಲ್ಲ ಇಲ್ಲಿನ ಸಮೀಕರಣ ಗಳು ಇನ್ ಕಂಸಿಸ್ಟೆಂಟ್ ಆಗಿರುವುದರಿಂದ ಇದಕ್ಕೆ ಯಾವುದೇ ಪರಿಹಾರ ಅಥವಾ ಉತ್ತರವಿರುವುದಿಲ್ಲ ಹಾಗಾಗಿ ಗಳ ಲೀನಿಯರ್ ಕಾಂಬಿನೇಶನ್ ಆಗಿರುವುದಿಲ್ಲ ಈಗ ಮೂರನೆಯ ಪ್ರಶ್ನೆಗೆ ಬರೋಣ ಅಂದರೆ ಗಳ ರ ರೇಖೀಯ ಸಂಯೋಜನೆಯೇ ಈಗಷ್ಟೇ ಮೊದಲನೇ ಪ್ರಕರಣದಲ್ಲಿ ಗಳ ರ ಲೀನಿಯರ್ ಕಾಂಬಿನೇಶನ್ ಎಂದು ತಿಳಿದಿದ್ದೇವೆ ಅಂದರೆ ಮತ್ತು 2 ರ ಮೊತ್ತವಾಗಿರುತ್ತದೆ ಮತ್ತು ಇಲ್ಲಿ ಸಹಜವಾಗಿಯೇ ಗಳ ರ ಲೀನಿಯರ್ ಕಾಂಬಿನೇಶನ್ ಎಂದು ತಿಳಿಯುತ್ತದೆ ವಾಸ್ತವವಾಗಿ ಇಲ್ಲಿ ಅದನ್ನು ಸಾಬೀತು ಪಡಿಸುವ ಅವಶ್ಯಕತೆಯೇ ಇಲ್ಲ ಹಾಗಾಗಿ ಗಳ ರ ಲೀನಿಯರ್ ಕಾಂಬಿನೇಶನ್ ಎನ್ನುವುದು ಈ ಉತ್ತರದ ಮೊದಲನೇ ಭಾಗದಿಂದ ಸಹಜವಾಗಿಯೇ ಅನ್ವಯಿಸುತ್ತದೆ ಸರಿ ಆದ್ದರಿಂದ ಈಗ ಇಲ್ಲಿ ಮುಂದಿನ ವಿಷಯಕ್ಕೆ ಹೋಗೋಣ ನಾವು ವೆಕ್ಟರ್ಸ್ ಗಳ ರೇಖೀಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋಣ ಆದ್ದರಿಂದ ಒಂದು ವೆಕ್ಟರ್ ಸ್ಪೇಸ್ ಹಾಗು ಒಂದಷ್ಟು ಸೀಮಿತ ವೆಕ್ಟರ್ಸ್ ಗಳನ್ನು ತೆಗೆದುಕೊಳ್ಳೋಣ ಆಗ ಒಂದು ವೇಳೆ ಎಂದಾದರೆ ಗಳು ರೇಖಿಯವಾಗಿ ಸ್ವತಂತ್ರ ವಾಗುತ್ತದೆ ಆದ್ದರಿಂದ ಈಗ ಇಲ್ಲಿ ನೀಡಲಾದ ಈ ವೆಕ್ಟರ್ಸ್ಗಳ ರೇಖೀಯ ಸ್ವಾತಂತ್ರ್ಯ ವನ್ನು ನಾವು ಇಲ್ಲಿ ಮತ್ತೆ ತನಿಖೆ ಮಾಡಬಹುದು ಆದ್ದರಿಂದ ಈ ರೇಖೀಯ ಸ್ವಾತಂತ್ರ್ಯಕ್ಕಾಗಿ ನಾವು ಏನು ಪರಿಶೀಲಿಸಬೇಕು 0 ನೀಡಿದರೆ ಈ ಸಮೀಕರಣಗಳನ್ನು ಪರಿಹರಿಸಿದ ನಂತರ ನಾವು N 0 ಎಂಬ ಒಂದೇ ಪರಿಹಾರವನ್ನು ಪಡೆದರೆ ನಂತರ ನಾವು ಈ ಸೆಟ್ ರೇಖೀಯವಾಗಿ ಸ್ವತಂತ್ರವಾಗಿದೆ ಎಂದು ಕರೆಯಬಹುದು ಆದರೆ 0 ಅಲ್ಲದೇ ಬೇರೆ ಪರಿಹಾರವನ್ನು ನಾವು ಪಡೆದರೆ ಅವು ಲೀನಿರ್ಯಾಲಿ ಇಂಡಿಪೆಂಡೆಂಟ್ ಆಗಿರುವುದಿಲ್ಲ ಆದ್ದರಿಂದ ಅವುಗಳನ್ನು ಆ ಸಂದರ್ಭದಲ್ಲಿ ಲೀನಿರ್ಯಾಲಿ ಡಿಪೆಂಡೆಂಟ್ ಎಂದು ಕರೆಯುತ್ತೇವೆ ಈ ಉದಾಹರಣೆಯನ್ನು ಪರಿಗಣಿಸೋಣ ಅದಕ್ಕಾಗಿ ಇಲ್ಲಿ ನಾವು ಈ ಮೂರು ವೆಕ್ಟರ್ಸ್ಗಳನ್ನು ತೆಗೆದುಕೊಂಡಿದ್ದೇವೆ ನಾವು ಈ ಅಭಿವ್ಯಕ್ತಿಯನ್ನು ಪರಿಗಣಿಸೋಣ ಹಾಗಾಗಿ ಕೊಟ್ಟರುವ ವೆಕ್ಟರ್ಸ್ ಗಳು ರೇಖೀಯವಾಗಿ ಸ್ವತಂತ್ರ ವಾಗಿವೆ ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಇಲ್ಲಿ ಲ್ಯಾಂಬ್ಡಾಗಳಿಗೆ 0 0 0 ಎಂಬ ಟ್ರಿವಿಯಲ್ ಪರಿಹಾರವಿರುತ್ತದೆ ಆದರೆ ಅದಲ್ಲದೆ ನಮ್ಮಲ್ಲಿ ಯಾವುದಾದರು ಟ್ರಿವಿಯಲ್ ಅಲ್ಲದ ಪರಿಹಾರವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡಬೇಕಾಗುತ್ತದೆ ಆಗ ನಾವು ಕೇವಲ ಟ್ರಿವಿಯಲ್ ಪರಿಹಾರವನ್ನು ಹೊಂದಿದ್ದು ಅದು ಶೂನ್ಯ ಪರಿಹಾರವಾಗಿದ್ದಾರೆ ಅವು ರೇಖೀಯವಾಗಿ ಸ್ವತಂತ್ರ ಎಂದು ಹೇಳುತ್ತೇವೆ ಆದ್ದರಿಂದ ಇಲ್ಲಿ ಸಿಗುತ್ತಿರುವ ಏಕೈಕ ಸಾಧ್ಯತೆಯೆಂದರೆ ಅದು ಒಂದು ಅನನ್ಯ ಪರಿಹಾರ ವಾಗಿದೆ ಇದಲ್ಲದೆ ನಾವು ಸಾರ್ವತ್ರಿಕ ವಾಗಿ ಈ ವರ್ಧಿತ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯಬಹುದು ಮತ್ತು ನಂತರ ಅಲ್ಲಿಂದ ಈ ರೋ ಎಚೆಲಾನ್ ರೂಪಕ್ಕೆ ಇಳಿಸುತ್ತೇವೆ ಮತ್ತು ಅದಕ್ಕೆ ಅನನ್ಯ ಪರಿಹಾರವಿದೆಯೇ ಅಥವಾ ಅನಂತ ಪರಿಹಾರಗಳನ್ನು ಪಡೆಯುತ್ತಿದ್ದೇವೆ ಎಂದು ಗಮನಿಸಬೇಕು ಇದು ಖಂಡಿತವಾಗಿಯೂ ಯಾವುದೇ ಪರಿಹಾರ ಇಲ್ಲದ ಸಂದರ್ಭವಲ್ಲ ಏಕೆಂದರೆ ಇದು ಯಾವಾಗಲೂ ಈ ಏಕರೂಪದ ಸಮೀಕರಣದ ವ್ಯವಸ್ಥೆಯಾಗಿದ್ದು ಅದು ಯಾವಾಗಲೂ ಕನಿಷ್ಠ ಟ್ರಿವಿಯಲ್ ಪರಿಹಾರವನ್ನು ಹೊಂದಿರುತ್ತದೆ ಆದ್ದರಿಂದ ಈ vector ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ಹೇಳಬಹುದು

ಮತ್ತು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ಹೇಳುವ ಎರಡನೇ ಉದಾಹರಣೆಯನ್ನು ನೋಡೋಣ ಮತ್ತು ಈ ಶೂನ್ಯ ವೆಕ್ಟರ್ ಅನ್ನು ನಾವು ಹೊಂದಿರುವಾಗಲೆಲ್ಲಾ ಪರಿಶೀಲಿಸುವುದು ಒಂದು ಕ್ಷುಲ್ಲಕ ಕಾರ್ಯವಾಗಿದೆ ಏಕೆಂದರೆ ಈ ಸಮಾನತೆಯನ್ನು ನಾವು ಯಾವಾಗಲೂ ಪರಿಗಣಿಸಬಹುದು ಇಲ್ಲಿ ಶೂನ್ಯ ವೆಕ್ಟರ್ ಇರುವುದರಿಂದ ನಾವು ಇಲ್ಲಿ ಯಾವುದೇ ಲ್ಯಾಂಬ್ಡಾವನ್ನು ತೆಗೆದುಕೊಳ್ಳಬಹುದು ಅಲ್ಲಿ ನಾವು ಯಾವುದೇ ಲ್ಯಾಂಬ್ಡಾವನ್ನು ತೆಗೆದುಕೊಂಡು ನಂತರ ಮೌಲ್ಯವನ್ನು 0 ಎಂದು ತೆಗೆದುಕೊಂಡರೇ ನಮ್ಮ ಸಮೀಕರಣವು ಸ್ಯಾಟಿಸ್ ಫೈ ಆಗುತ್ತದೆ ಏಕೆಂದರೆ ಇಲ್ಲಿ ಶೂನ್ಯ ವೆಕ್ಟರ್ ಇರಿವುದರಿಂದ ನಾವು ಗೆ ಯಾವುದೇ ಮೌಲ್ಯವನ್ನು ತೆಗೆದುಕೊಂಡರೂ ಅದು ಶೂನ್ಯ ವೆಕ್ಟರ್ ಆಗಿರುತ್ತದೆ ಆದ್ದರಿಂದ ಜಾಗದಲ್ಲಿ ನಾವು ಯಾವುದೇ ನೈಜ ಸಂಖ್ಯೆಯನ್ನು ತೆಗೆದುಕೊಂಡರು ಸಮೀಕರಣ ಸ್ಯಾಟಿಸ್ಫೈ ಆಗುತ್ತದೆ ಆದ್ದರಿಂದ ಶೂನ್ಯವಲ್ಲದ ಅನಂತ ಪರಿಹಾರಗಳು ನಮಗೆ ಸಿಗುತ್ತಿದ್ದು ಅವು ಕೂಡ ನಮ್ಮ ಶೂನ್ಯ ಪರಿಹಾರಗಳೊಂದಿಗೆ ಸೇರಿಕೊಳ್ಳುತ್ತವೆ ಆದ್ದರಿಂದ ಈ ಸೆಟ್ ರೇಖೀಯವಾಗಿ ಅವಲಂಬಿತ ವಾಗಿರುತ್ತದೆ ಆದ್ದರಿಂದ ಈ ವೆಕ್ಟರ್ಸ್ ಗಳ ಗುಂಪಿನಲ್ಲಿ ನಾವು ಶೂನ್ಯ ವೆಕ್ಟರ್ ಅನ್ನು ಸೇರಿಸಿದಾಗಲೆಲ್ಲಾ ಈ ವೆಕ್ಟರ್ಸ್ಗ ಳು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ಸೆಟ್ನಲ್ಲಿ ಶೂನ್ಯ ವೆಕ್ಟರ್ ಒಂದು ಇದ್ದರೆ ಆ ಸೆಟ್ ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಮತ್ತು ಈ ಮೂರನೇ ಸಮಸ್ಯೆಯಲ್ಲಿ ನಾವು ಈ ಕೆಳಗಿನ ವೆಕ್ಟರ್ಸ್ ರೇಖೀಯವಾಗಿ ಸ್ವತಂತ್ರವಾಗಿವೆಯೇ ಎಂದು ಪರಿಶೀಲಿಸುತ್ತೇವೆ ಆದ್ದರಿಂದ ನಾವು ಈಗ ಈ 4 ವೆಕ್ಟರ್ಸ್ ಗಳನ್ನು ತೆಗೆದುಕೊಂಡು ಅವು ರೇಖೀಯವಾಗಿ ಸ್ವತಂತ್ರವಾಗಿದೆಯೇ ಅಥವಾ ಅವು ರೇಖೀಯವಾಗಿ ಅವಲಂಬಿತವಾಗಿದೆಯೇ ಎಂದು ಪರಿಶೀಲಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಈ ರೇಖೀಯ ಸಂಯೋಜನೆಯನ್ನು ಇಲ್ಲಿ ಪರಿಗಣಿಸಿ ಅದನ್ನು 0 ಗೆ ಸಮೀಕರಿಸಲಾಗುವುದು ಹಾಗಾಗಿ ಈ ರೇಖೀಯ ಸಂಯೋಜನೆಯಿಂದ ಈ ಮೂರು ಸಮೀಕರಣಗಳು ಹೊರಬರುತ್ತಿವೆ ಏಕೆಂದರೆ ಪ್ರತಿ ವೆಕ್ಟರ್ ನಲ್ಲಿ ಮೂರು ಅಂಶಗಳಿವೆ ಆದ್ದರಿಂದ ಈಗ ಇದನ್ನು ಹೊಂದಿರುವ ನಾವು ಲ್ಯಾಂಬ್ಡಾಗಳನ್ನು ಹುಡುಕಬೇಕು ಹುಡುಕುವ ವಿಧಾನ ಬಂದು ಅದನ್ನು ವರ್ಧಿತ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯುವುದು ಮತ್ತು ನಂತರ ಎಲಿಮಿನೇಷನ್ ಮಾಡುವುದು ಅಥವಾ ರೋ ಎಚೆಲಾನ್ ರೂಪಕ್ಕೆ ತರುವುದು ಅದರಿಂದ ನಾವು ಅನನ್ಯ ಪರಿಹಾರವನ್ನು ಪಡೆಯುತ್ತಿದ್ದೇವೆಯೇ ಅಥವಾ ಅನನ್ಯವಲ್ಲದ ಪರಿಹಾರವನ್ನು ಪಡೆಯುತ್ತಿದ್ದೇವೆಯೇ ಎಂಬುದು ಸ್ಪಷ್ಟವಾಗುತ್ತದೆ ಆದ್ದರಿಂದ ಈ ಸಮೀಕರಣದ ವ್ಯವಸ್ಥೆಗೆ ನಾವು ಈ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ಬರೆದಿದ್ದೇವೆ ನಾವು ಬಲಗಡೆ ಇಟ್ಟುಕೊಂಡಿರುವ ಶೂನ್ಯ ವೆಕ್ಟರ್ ಅನ್ನು ಎಚೆಲಾನ್ ರೂಪಕ್ಕೆ ಸರಳವಾಗಿ ತರಬಹುದು ಏಕೆಂದರೆ ಇದರಲ್ಲಿ ಈ ಮೊದಲ ಸಾಲು ಹಾಗೆಯೇ ಇರುತ್ತದೆ ನಮ್ಮ ಹಿಂದಿನ ಉಪನ್ಯಾಸಗಳನ್ನು ನೀವು ನೆನಪಿಸಿಕೊಂಡರೆ ಇದು ಗೆ ಅನುಗುಣವಾಗಿರುತ್ತದೆ ಮತ್ತು ಅದನ್ನು ನಾವು ಫ್ರೀ ವೇರಿಯೇಬಲ್ ಎಂದು ಕರೆಯುತ್ತೇವೆ ಈ ಸಂದರ್ಭದಲ್ಲಿ ಗಳು ಅವಲಂಬಿತ ಅಸ್ಥಿರ ಗಳಾಗಿವೆ ಒಂದು ಫ್ರೀ ವೇರಿಯಬಲ್ ಇರುವ ಕಾರಣದಿಂದ ನಮಗೆ ಅನಂತವಾದ ಪರಿಹಾರಗಳು ದೊರಕುತ್ತದೆ ಒಂದು ಸಾರಿ ನಮಗೆ ಅನಂತ ಪರಿಹಾರಗಳು ಸಿಕ್ಕರೆ ಅದು ರೇಖೀಯ ಸ್ವತಂತ್ರವಾಗಿರುವುದಿಲ್ಲ ಏಕೆಂದರೆ ಉಳಿದ ಗಳು 0 ಆಗಲು ನಮಗೆ ಗೆ ಅನನ್ಯ ಪರಿಹಾರ ಇರುವುದಿಲ್ಲ ಆದ್ದರಿಂದನಾವು ಅನಂತ ಪರಿಹಾರಗಳನ್ನು ಹೊಂದುತ್ತೇವೆ ಏಕೆಂದರೆ ಇಲ್ಲಿ ಉಚಿತ ವೇರಿಯಬಲ್ ಮತ್ತು ನಾವು ಆ ಜಾಗಕ್ಕೆ ಏನು ಬೇಕಾದರೂ ಆಯ್ಕೆ ಮಾಡಬಹುದು ಹಾಗಾಗಿ ಉದಾಹರಣೆಗೆ ಜಾಗಕ್ಕೆ 1 ಎಂದು ತೆಗೆದುಕೊಳ್ಳೋಣ ನಂತರ ಈ ಸಮೀಕರಣದಿಂದ ನಾವು ಅನ್ನು ಪಡೆಯುತ್ತೇವೆ ಆದ್ದರಿಂದನ ಈ ಆಯ್ಕೆಯ ಅನುಗುಣವಾಗಿ ನಾವು ಇಲ್ಲಿ ಇತರ ಎಲ್ಲಾ ಲ್ಯಾಂಬ್ಡಾಗಳ ಮೌಲ್ಯಗಳಾದ ವನ್ನು ಪಡೆಯುತ್ತೇವೆ ಇದರರ್ಥ ನಾವು ಈ ಸಂಬಂಧವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಸ್ವಾಭಾವಿಕವಾಗಿ ಅವುಅವಲಂಬಿತವಾಗಿರುತ್ತವೆ ಅಂದರೆ ಅವು ಸ್ವತಂತ್ರವಲ್ಲ ಮತ್ತು ಅವು ಈ ಸಂಬಂಧದೊಂದಿಗೆ ಪರಸ್ಪರ ಅವಲಂಬಿಸಿರುತ್ತವೆ ಆದ್ದರಿಂದ ಇಲ್ಲಿ ನೀಡಲಾದ ಈ ವೆಕ್ಟರ್ ಗಳ ಸಮೂಹವು ರೇಖೀಯವಾಗಿ ಅವಲಂಬಿತ ವಾಗಿರುತ್ತದೆ ಈಗ ನಾವು ಪರಿಶೀಲಿಸುವ ಮತ್ತೊಂದು ಸಮಸ್ಯೆ ರೇಖೀಯವಾಗಿ ಸ್ವತಂತ್ರವಾಗಿದೆಯೆ ಅಥವಾ ಅದು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆಯೇ ಎಂದು ಈ ರೀತಿಯ ಸಮಸ್ಯೆಯನ್ನು ನಾವು ಈ ಹಿಂದೆ ನೋಡಿದ್ದೇವೆ ಇಲ್ಲಿ ನಾವು ನಾಲ್ಕು ವೆಕ್ಟರ್ ಗಳನ್ನು ಹೊಂದಿದ್ದೇವೆ ಮತ್ತು ನಮ್ಮ ವರ್ಧಿತ ಮ್ಯಾಟ್ರಿಕ್ಸ್ ಇದೇ ಕಾಲಮ್ಗಳನ್ನು ಹೊಂದಿತ್ತು ಮತ್ತು ಈ ಎಲ್ಲಾ vectorsಗಳು ಇಲ್ಲಿರುವ ಕಾಲಮ್ ಗಳೇ ಆಗಿದ್ದವು ಎಂದು ಆದ್ದರಿಂದ ನಾವು ಈ ಎಲ್ಲವನ್ನು ಇಲ್ಲಿರುವ ಕಾಲಮ್ಗಳಲ್ಲಿ ಇರಿಸಿದ್ದೇವೆ ಮತ್ತು ಬಲಗಡೆಯಲ್ಲಿನ ಈ b ಯಾವಾಗಲೂ 0 ಆಗಿರುತ್ತದೆ ನಾವು ಇದನ್ನು ಬರೆಯಲು ಸಹ ಬೇಕಾಗಿಲ್ಲ ಏಕೇಂದರೇ ಅದು ಯಾವಾಗಲೂ ಬದಲಾಗುವುದಿಲ್ಲ ಆದ್ದರಿಂದ ನಾವು A ಯನ್ನು ಮಾತ್ರ ಮಾತ್ರ ಪರಿಗಣಿಸಿ ಅದನ್ನು ರೋ ಎಚೆಲಾನ್ ರೂಪಕ್ಕೆ ತರಬಹುದು ಮತ್ತು ಅಲ್ಲಿಂದ ಅದರ ಪರಿಹಾರದ ಅಸ್ತಿತ್ವವನ್ನು ತೀರ್ಮಾನಿಸಬಹುದು ಆದ್ದರಿಂದ ಈಗ ಇಲ್ಲಿ ಈ ಮೂರು ವಾಹಕಗಳನ್ನು ಹೊಂದಿರುವ ಹೊಸ ಸಮಸ್ಯೆಯನ್ನು ನಾವು ಮರಳಿ ಪಡೆಯುತ್ತೇವೆ ಮತ್ತು ಈ ವಾಹಕಗಳ ರೇಖೀಯ ಸ್ವಾತಂತ್ರ್ಯವನ್ನು ಪರಿಶೀಲಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಏನು ಪರಿಗಣಿಸುತ್ತೇವೆ ರೇಖೀಯ ಸಮೀಕರಣಗಳ ವ್ಯವಸ್ಥೆಯ ಮೂಲಕ ನಾವು ಈ ಹಿಂದೆ ರೂಪುಗೊಂಡ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ನಾವು ನೇರವಾಗಿ ಪರಿಗಣಿಸುತ್ತೇವೆ ಈಗ ನಾವು ಇದನ್ನು ರೆಡ್ಯೂಸ್ಡ್ ಎಚೆಲಾನ್ ರೂಪಕ್ಕೆ ತರುತ್ತೇವೆ ಅದೇ ಈ ಸಂದರ್ಭದಲ್ಲಿ ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ನಾವು ಅಂತಿಮವಾಗಿ ಈ ರೆಡ್ಯೂಸ್ಡ್ ರೋ ಎಚೆಲಾನ್ ರೂಪವನ್ನು ಪಡೆಯುತ್ತೇವೆ ಹಾಗು ಇದರಲ್ಲಿ ಇದು ಪಿವೋಟ್ ಅಂಶ ವಾಗಿದೆ ಮತ್ತು ಇದು ಪಿವೋಟ್ ಅಂಶವಾಗಿದೆ ಮತ್ತು ಈ ಮೂರನೇ ಕಾಲಮ್ ಪಿವೋಟ್ ಅಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ನಾವು ಈ ಎರಡು ಪಿವೋಟ್ ಅಂಶಗಳನ್ನು ಮಾತ್ರ ಇಲ್ಲಿ ಹೊಂದಿದ್ದೇವೆ ಇದು ಶೂನ್ಯ ಸಾಲು ಹಾಗಾಗಿ ನಾವು ಈಗ ಏನು ತೀರ್ಮಾನಿಸಬಹುದು ಆದ್ದರಿಂದ ಈ 3 ನೇ ಕಾಲಮ್ ಅನುಗುಣವಾಗಿ ಫ್ರೀ ವೇರಿಯಬಲ್ ಆಗಿರುತ್ತದೆ ಹಾಗು ಅದು ಫ್ರೀ ವೇರಿಯಬಲ್ ಆಗಿರುವುದರಿಂದ ನಮಗೆ ಬೇಕಾದ ಮೌಲ್ಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆದ್ದರಿಂದ ಲೆಕ್ಕಾಚಾರದ ಸರಳತೆಗಾಗಿ ನಾವು 3 ತೆಗೆದುಕೊಂಡಿದ್ದೇವೆ ತದನಂತರ ಸಮೀಕರಣ ಸಂಖ್ಯೆ 2 ರಿಂದ ಮತ್ತು ಸಮೀಕರಣ ಸಂಖ್ಯೆ 1 ರಿಂದ ಈ ಮತ್ತು ನ್ನು ಪಡೆಯಬಹುದು ನಾವು ಇಲ್ಲಿಗೆ ಯಾವುದೇ ಸಂಖ್ಯೆಯನ್ನು ಆಯ್ದುಕೊಳ್ಳಬಹುದಾಗಿದೆ ಆದ್ದರಿಂದ ಈ ಸಂಯೋಜನೆಯೊಂದಿಗೆ ನಾವು ಅನ್ನು ಪಡೆಯುತ್ತಿದ್ದೇವೆ ಆದರೆ ನಾವು ಗೆ ಬೇರೆ ಮೌಲ್ಯ ಉದಾಹರಣೆಗೆ 1 ನ್ನು ಆಯ್ದುಕೊಂಡರೆ ವಿಭಿನ್ನವಾದ ಮತ್ತು ಪಡೆಯುತ್ತಿದ್ದೆವು ಇಲ್ಲಿ ಗೆ ಹಲವಾರು ಸಾಧ್ಯತೆಗಳಿವೆ ನ ಆಯ್ಕೆ ಯ ಅನುಗುಣವಾಗಿ ಮತ್ತು ಬದಲಾಗುತ್ತ ಹೋಗುತ್ತದೆ ಆದರೆ ಖಂಡಿತವಾಗಿಯೂ ಇದು ಅನನ್ಯ ಪ್ರಾತಿನಿಧ್ಯವಲ್ಲ ಖಂಡಿತವಾಗಿಗಿ ಇದನ್ನು ಇನ್ನು ಬೇರೆ ರೀತಿಯಲ್ಲಿ ಪ್ರತಿನಿಧಿಸಬಹುದು ಆದರೆ ಈ ವೆಕ್ಟರ್ ಗಳು ರೇಖೀಯವಾಗಿ ಅವಲಂಬಿತವಾಗಿವೆ ಎಂದು ಹೇಳಲು ಈ ಕೆಳಗಿನ ಪ್ರಾತಿನಿಧ್ಯ ವೂ ಒಂದಾಗಿದೆ ಆದ್ದರಿಂದ ಈ ಸೆಟ್ ರೇಖೀಯವಾಗಿ ಅವಲಂಬಿತವಾಗಿದೆ ಎಂದು ಹೇಳಬಹುದು ಒಟ್ಟಾರೆ ಈಗ ನಾವು ಕಲಿತಿರುವುದೇನೆಂದರೆ ಒಟ್ಟಾರೆ ನಾವು ಈಗ ವೆಕ್ಟರ್ ಗಳ ರೇಖೀಯ ಸ್ವತಂತ್ರತೆಯ ಬಗ್ಗೆ ಕಲಿತಿದ್ದೇವೆ ನಾವು ಮುಂದಿನ ಉಪನ್ಯಾಸದಲ್ಲಿ ವೆಕ್ಟರ್ ಸ್ಪೇಸ್ ಬಗೆಗಿನ ಕಲಿಕೆಯನ್ನು ಮುಂದುವರೆಸುವಾಗಲೂ ಇದು ಮುಖ್ಯವಾಗುತ್ತದೆ ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಈ ರೇಖೀಯ ಸಂಯೋಜನೆ ನಾವು ಈ ಸಮೀಕರಣದಿಂದ ಎಂಬ ಅನನ್ಯ ಪರಿಹಾರಗಳನ್ನು ಪಡೆದರೆ ಅದನ್ನು ರೇಖೀಯವಾಗಿ ಸ್ವತಂತ್ರ ಎನ್ನುತ್ತೇವೆ ಏಕೆಂದರೆ ಅದರಿಂದ ಹೊರಬರುವ ಪರಿಹಾರದ ಸಾಧ್ಯತೆ ಅದೊಂದೇ ಆಗಿರುತ್ತದೆ ಹಾಗು ಅಲ್ಲಿ ಯಾವುದೇ ಅವಲಂಬನೆ ಇರುವುದಿಲ್ಲ ಹಾಗಾಗಿ ಅದನ್ನು ರೇಖೀಯವಾಗಿ ಸ್ವತಂತ್ರ ಎನ್ನುತ್ತೇವೆ ನಮಗೆ ಒಂದು ವೇಳೆ ಶೂನ್ಯವಲ್ಲದ ಪರಿಹಾರ ದೊರಕಿದರೆ ನಮಗೆ ಅನಂತ ಪರಿಹಾರಗಳು ದೊರೆಯುತ್ತದೆ ಹಾಗಾಗಿ ನಮಗೆ ಅನೇಕ ರೀತಿಯಲ್ಲಿ ಆ ಅವಲಂಬನೆಯನ್ನು ಪ್ರತಿನಿಧಿಸಬಹುದು ಹಾಗಾಗಿ ಒಂದನ್ನು ಇನ್ನೊಂದರ ರೂಪದಲ್ಲಿ ಬರೆಯಲು ಸಾಧ್ಯವಾಗುತ್ತದೆ ಹಾಗು ಅದನ್ನು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಎನ್ನುತ್ತೇವೆ ಆ ಸಂದರ್ಭದಲ್ಲಿ ಆ ವೆಕ್ಟರ್ ಗಳು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಈ ಉಪನ್ಯಾಸಕ್ಕೆ ಉಪಯೋಗಿಸಿರುವ ಉಲ್ಲೇಖಗಳು ಇಂತಿವೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು